ಈ ಹಿಂದಿನ ಉಪನ್ಯಾಸದಲ್ಲಿ ಅನೇಕ ವಿಷಯಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿದ್ದೇವೆ ಮತ್ತು ಈ ಎಲ್ಲ ಅಂಶಗಳನ್ನು ಉಪಯೋಗಿಸಿ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದೇನೆ ಈ ಎಲ್ಲ ವಿಷಯಗಳು ಏನೇ ಇರಲಿ ಅದನ್ನು ಅರ್ಥಮಾಡಿಕೊಳ್ಳಲು ಇದು ಸಾಕಷ್ಟು ಸಹಾಯ ಮಾಡುತ್ತದೆ ಮತ್ತು ಮುಂದೆ ವೋಲ್ಟೇಜ್ ಪಲ್ಸ್ ಅನ್ನು ತೆಗೆದುಕೊಳ್ಳುವ ಆದ್ದರಿಂದ 0 ಕ್ಕಿಂತ ಕಡಿಮೆ t ಗೆ vt 0 ಎಂದು ನೀಡಲಾಗಿದೆ ಮತ್ತು vt 2 t ಅದು 0 ಮತ್ತು 2 ಸೆಕೆಂಡುಗಳ ನಡುವಿನ ಸಮಯದೊಂದಿಗೆ ರೇಖೀಯ ಸಂಬಂಧವನ್ನು ಹೊಂದಿರುತ್ತದೆ ಮತ್ತು ಇನ್ನೊಂದು ವಿಷಯ vt 4 e ಯ ಪವರ್ t 2 t 2 ಗಿಂತ ದೊಡ್ಡದಾಗಿದೆ ಎಂದು ನೀಡಲಾಗಿದೆ ಇಲ್ಲಿ ಈ ಸ್ಲೈಡ್ನಲ್ಲಿ ಟೈಮ್ ಅನ್ನು 10 ಮೈಕ್ರೋಫರಾಡ್ ಕೆಪಾಸಿಟರ್ನಲ್ಲಿ ಅನ್ವಯಿಸಲಾಗುತ್ತದೆ ಆದ್ದರಿಂದ ಈ ರೀತಿಯ ವೋಲ್ಟೇಜ್ ಅನ್ನು 10 ಮೈಕ್ರೊಫರಾಡ್ ಕೆಪಾಸಿಟರ್ಗೆ ಈ ಸಮಯದ ಅವಧಿಗೆ ಅನ್ವಯಿಸಲಾಗಿದೆ ಆ ಕೆಪಾಸಿಟರ್ ಮೂಲಕ ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಹಿಸಿದನ್ನು ಚಿತ್ರಿಸುತ್ತದೆ ಅಂದರೆ ಕೆಪಾಸಿಟರ್ ಮೂಲಕ ವಿದ್ಯುತ್ ಪ್ರವಹಿಸಿದ ತಕ್ಷಣ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಅನ್ನು ಈ ಸ್ಲೈಡ್ ಸಮಯ ಚಿತ್ರಿಸುತ್ತದೆ ಈಗ ವೋಲ್ಟೇಜ್ ನೀಡಲಾಗಿದೆ ಆದ್ದರಿಂದ ಈ ವೋಲ್ಟೇಜ್ ಸ್ಲೈಡ್ ಸಮಯವು ಸ್ಲೈಡ್ ಸಮಯ ವನ್ನು 0 ರಿಂದ ಅನಂತಕ್ಕೆ ಸುಲಭವಾಗಿ ಚಿತ್ರಿಸುತ್ತದೆ ಏಕೆಂದರೆ ಅದು 2 ಕ್ಕಿಂತ ದೊಡ್ಡದಾಗಿದೆ ಇದರರ್ಥ ಇಲ್ಲಿ 2 t0 2 ರ ನಡುವೆ ಸ್ಲೈಡ್ ಸಮಯ 2 0 2 ರಿಂದ 2 ಮತ್ತು ನಂತರ ಈ ಘಾತೀಯ ವಿಷಯವು 0 ರಿಂದ 2 ರವರೆಗೆ ಅನಂತದವರೆಗೆ ಇರುತ್ತದೆ ಅಂದರೆ 10 ಮೈಕ್ರೊಫರಾಡ್ ಕೆಪಾಸಿಟರ್ C ಮೌಲ್ಯಕ್ಕೆ ಈಗ 10 ಮೈಕ್ರೊಫರಾಡ್ಗೆ i C dv dt ನೀಡಲಾಗಿದೆ ಆದ್ದರಿಂದ t ಯು 0 ಕ್ಕಿಂತ ಕಡಿಮೆ ಆದ್ದರಿಂದi 0 ಆಗಿದೆ ಈಗ ಮುಂದಿನದು 0 ಮತ್ತು 2 ರ ನಡುವೆ C ಅಂದರೆ 10 10 ನ ಪವರ್ 6 ಮೈಕ್ರೊಫರಾಡ್ ಅನ್ನು ನೀಡಲಾಗುತ್ತದೆ ಮತ್ತು ಅದು vt 2 t ಅಂದರೆ dvt ರಿಂದ dt 2 ಮತ್ತು ಇಲ್ಲಿ C dvdt ಅದು 2 ಆಗಿದೆ ಇದರರ್ಥ C ವಾಸ್ತವವಾಗಿ 10 ಮೈಕ್ರೋ ಫರಾಡ್ಗಳು ಆದ್ದರಿಂದ 10 10 ನ ಪವರ್ 6 ಫರಾಡ್ ಆಗಿದೆ ಆದರೆ ಇದು ಸ್ಲೈಡ್ ಟೈಮ್ ನೊಂದಿಗೆ ಮಲ್ಟಿಪ್ಲೈ ಆದರೆ 20 ಮೈಕ್ರೋ ಆಂಪಿಯರ್ ಆಗಿರುತ್ತದೆ ಇದು ನಿಮ್ಮ ಸ್ಲೈಡ್ ಸಮಯ ವಿದ್ಯುತ್ನ 0 ಮತ್ತು 2 ರ ನಡುವೆ ಬರುತ್ತದೆ ಇದನ್ನು vt ಗೆ ನೀಡಲಾಗಿದೆ ಎಂದು ಈ ಅಭಿವ್ಯಕ್ತಿಗೆಗೆ ಸ್ಲೈಡ್ ಸಮಯದ ವ್ಯುತ್ಪನ್ನವಾಗಿ 4 e ಯ ಪವರ್ t 2 ನೀಡಲಾಗುತ್ತದೆ ಆದ್ದರಿಂದ ಸ್ಲೈಡ್ ಸಮಯ ಇದರ ವ್ಯುತ್ಪನ್ನವನ್ನು ಮಾಡಿದರೆ ಅದು 4 e ಪವರ್ಗೆ t 2 ಮತ್ತು C 10 10 ನ ಪವರ್ 6 ಆಗುತ್ತದೆ ಆದ್ದರಿಂದ ಮತ್ತು 40 ನ ಪವರ್ t 2 ಮೈಕ್ರೊಅಂಪಿಯರ್ t ಗಿಂತ 2 ಹೆಚ್ಚು ಈಗ ವೋಲ್ಟೇಜ್ ಅನ್ನು ಸ್ಲೈಡ್ ಸಮಯಕ್ಕೆ ಪ್ಲಾಟ್ ಮಾಡಿದರೆ v 2 t ಕೇವಲ ಒಂದು ನಿಮಿಷ ಸ್ವಲ್ಪ ಮೇಲಕ್ಕೆ ಚಲಿಸಲಿ ಆದ್ದರಿಂದ ಈ vt ವಾಸ್ತವವಾಗಿ ಅದು 2 ಆಗಿರುತ್ತದೆ ಆದ್ದರಿಂದ ಇದು vt 2 t ಮತ್ತು ಮುಂದಿನದು ಸ್ಲೈಡ್ ಸಮಯ ಮತ್ತು 2 ರಿಂದ 0 ಮತ್ತು 2 ರ ನಡುವೆ ಮತ್ತು 2 ಕ್ಕಿಂತ ದೊಡ್ಡದಾದ vt ಯನ್ನು ನೀಡಲಾಗಿದೆ 4 e ಯ ಪವರ್ t 2 ಇದನ್ನು ನೀಡಲಾಗಿದೆ ಮತ್ತು ಇದು ಪ್ಲಾಟ್ ಮಾಡಿದರೆ ಈ vt ಯು ಮೊದಲ ಸಮಸ್ಯೆಯಲ್ಲಿ ನೀಡಲಾದ vt ಆಗಿದೆ ಆದ್ದರಿಂದ ಇದು ಎರಡನೆಯ vt ಆಗಿದೆ ಆದ್ದರಿಂದ ಇದು vt ಮತ್ತು ಅದೇ ರೀತಿ it ಗೆ ಸ್ಲೈಡ್ ಸಮಯ ಪ್ಲಾಟ್ ಅನ್ನು t 0 ಕ್ಕಿಂತ ಕಡಿಮೆ ಇದ್ದರೆ ಅದು 0 ಆಗಿದೆ ಇಲ್ಲದಿದ್ದರೆ 0 ರಿಂದ 2 ರ ನಡುವೆ ಇದ್ದರೆ ಅದು 20 ಮೈಕ್ರೋ ಆಂಪಿಯರ್ ಮತ್ತು ಒಳಗೆ ಮತ್ತು ಅದು t ಗಿಂತ ದೊಡ್ಡದಾದರೆ 2 ಕ್ಕಿಂತ ದೊಡ್ಡದಾಗಿದೆ ಅದು 40 ನ ಪವರ್ t 2 ಈಗ t 2 ಸೆಕೆಂಡ್ ಆಗ t 2 ಆಗಿದ್ದರೆ ಅದು it ಯು t2 ಗೆ ಸಮಾನವಾಗಿರುತ್ತದೆಅದು 40 ಆಗುತ್ತದೆ ಏಕೆಂದರೆ e ನ ಪವರ್ 0 ಆಗುತ್ತದೆ ಸ್ಲೈಡ್ ಸಮಯ t 2 ನಲ್ಲಿ 40 ಮೈಕ್ರೊಅಂಪಿಯರ್ ಆಗಿರುತ್ತದೆ ಇದರರ್ಥ ಮೊದಲನೆಯದು 20 ಮೈಕ್ರೊಅಂಪಿಯರ್ ಅದು ಮೂಲತಃ ಸ್ಥಿರವಾಗಿರುತ್ತದೆ ಆದ್ದರಿಂದ 0 ರಿಂದ 2 ರ ನಡುವೆ ಸ್ವಲ್ಪ ಮೇಲಕ್ಕೆ ಚಲಿಸಿದರೆ ಇದು 0 ರಿಂದ 2 ಅದು 20 ಮೈಕ್ರೊಅಂಪಿಯರ್ ಆಗಿದೆ ಈಗ ಪ್ಲಾಟ್ ಪೂರ್ಣಗೊಂಡಿಲ್ಲ ಇದು 10 20 ನಂತರ 30 ನಂತರ 40 ಅದು ಎಲ್ಲೋ ಇರುತ್ತದೆ ಮತ್ತು ಅದು L 40 ನಿಂದ ಪ್ರಾರಂಭವಾಗುತ್ತದೆ ಮತ್ತು ನಂತರ ಅದು ಈ ರೀತಿ ಹೋಗುತ್ತದೆ ಆದ್ದರಿಂದ ಇದು ಸ್ಲೈಡ್ ಸಮಯ ಆ ವಿದ್ಯುತ್ ಆಗಿದೆ ಆದ್ದರಿಂದ ಈ ಸಮೀಕರಣದಿಂದ ಈ ಸಮೀಕರಣ ಇದು ಪ್ಲಾಟ್ ಆಗಿದೆ ಮುಂದಿನದು ಸರಣಿ ಮತ್ತು ಸಮಾನಾಂತರ ಕೆಪಾಸಿಟರ್ಗಳು ಆದ್ದರಿಂದ ಚಿತ್ರ 11 n ಸಂಖ್ಯೆಯ ಕೆಪಾಸಿಟರ್ಗಳನ್ನು ಸರಣಿಯಲ್ಲಿ ಸಂಪರ್ಕಿಸುವುದನ್ನು ತೋರಿಸುತ್ತದೆ ಈ ಚಿತ್ರದಲ್ಲಿ n ಕೆಪಾಸಿಟರ್ಗಳ ಸಂಖ್ಯೆ ಮತ್ತು ಪ್ರತಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ v1 v2 v3 ವರೆಗೆ vn ವರೆಗೆ ಕೆಲವು k ಕೆಪಾಸಿಟರ್ ನಡುವೆ ಇರುತ್ತದೆ ಎಂದು ಭಾವಿಸೋಣ ಎಲ್ಲೋ ಕೆಲವು k ಕೆಪಾಸಿಟರ್ ಸಹ ಇದೆ ಮತ್ತು ಅದರ ಮೂಲಕ ಹರಿಯುವ ವೋಲ್ಟೇಜ್ vk ಆಗಿದೆ ಮತ್ತು n ಎಂಬುದು ಕೊನೆಯದಾಗಿದೆ ಇದು 1 2 ನಂತರ 3 ರಿಂದ kth ಕೆಪಾಸಿಟರ್ ನಂತರ n ನೇ ಕೆಪಾಸಿಟರ್ ಇರುತ್ತದೆ ಆದ್ದರಿಂದ ಎಲ್ಲೋ kth ಕೆಪಾಸಿಟರ್ ಇದೆ ಅದನ್ನು ತೆರವುಗೊಳಿಸುತ್ತೇನೆ ಆದ್ದರಿಂದ ಈ ಎಲ್ಲಾ ಕೆಪಾಸಿಟರ್ಗಳು ಸರಣಿಯಲ್ಲಿವೆ ಆದ್ದರಿಂದ ಈಗ ಮತ್ತು ಒಟ್ಟು ವೋಲ್ಟೇಜ್ v ಆದ್ದರಿಂದ ಆ ಒಂದು ವಿಷಯದಿಂದ v v1 v2 vk ಇದು ವೋಲ್ಟೇಜ್ vt ಆಗಿದ್ದು ಇದು ಪೂರೈಕೆ ವೋಲ್ಟೇಜ್ v ಆಗಿದೆ ಇದೆಲ್ಲವು ಸಮಾನ ಸರ್ಕ್ಯೂಟ್ ಆದ್ದರಿಂದ ಈ ಕೆಪಾಸಿಟರ್ನಲ್ಲಿ ಯಾವುದೇ ವೋಲ್ಟೇಜ್ ಅನ್ನು ಅನ್ವಯಿಸಿದರೆ ಅದು Ceq ಎಂದು ಹೇಳಲಾಗುತ್ತದೆ ಮತ್ತು ಈ ಎಲ್ಲಾ ವೋಲ್ಟೇಜ್ v ಆಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಮಾತ್ರ ವಿದ್ಯುತ್ ಹರಿಯುವುದು ಸ್ವಾಭಾವಿಕವಾಗಿ ವೋಲ್ಟೇಜ್ ಆಗಿರುತ್ತದೆ ಮತ್ತು ಈ ಕೆಪಾಸಿಟರ್ Ceq ಸಮಾನ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು ಸರಣಿ ಕನೆಕ್ಟರ್ ಸರಣಿ ಕೆಪಾಸಿಟರ್ನ ಸಮಾನ ಸರ್ಕ್ಯೂಟ್ ಆಗಿದೆ ಈ ಸಮಾನ ಸರ್ಕ್ಯೂಟ್ ಇದು Ceq ಆಗಿದೆ ಆದ್ದರಿಂದ v it v1 v2 ಹಳೆಯ ಸ್ಲೈಡ್ ಸಮಯ vn ವರೆಗೆ ಇರುತ್ತದೆ ಈಗ kth ಕೆಪಾಸಿಟರ್ಗೆ ವೋಲ್ಟೇಜ್ v 1c t0 ರಿಂದ t it dt ತಿಳಿದಿದೆ ಆದ್ದರಿಂದ ಇದು kth ಕೆಪಾಸಿಟರ್ vk ಎಂದು ಬರೆಯುವ ಬದಲು ಮತ್ತು kth ಕೆಪಾಸಿಟರ್ನ ಮೌಲ್ಯವು Ck 1Ck ಸಮಯ t0 ರಿಂದ t ಇದು dt vk t0 ಕೆಪಾಸಿಟರ್ನಾದ್ಯಂತ ಈ ವೋಲ್ಟೇಜ್ನಲ್ಲಿ ವೋಲ್ಟೇಜ್ 0 ಆಗಿತ್ತು ಆದ್ದರಿಂದ vk ಅನಂತ 0 ಆಗಿದ್ದು ಮಾತ್ರ vk t0 ಅನ್ನು ಇಲ್ಲಿ ಇರಿಸಲಾಗಿದೆ ಇದು ಸಮೀಕರಣ 13 ಆದ್ದರಿಂದ ಇದು vk ಆಗಿದೆ ಅಂದರೆv1 1C1 t0 ರಿಂದ t i ಇದು dt v1 t0 ಅದೇ ರೀತಿ v2 1C2 ನಂತರ t0 t it0 ರಿಂದ t it dt ನಂತರ v2 t0 ಈ ರೀತಿಯಾಗಿರುವುದರಿಂದ ಎಲ್ಲಾ ಕೆಪಾಸಿಟರ್ಗಳು ಸರಣಿಯಲ್ಲಿರುತ್ತವೆcapacitors in series ಆದ್ದರಿಂದv 1C1 t0 ಅನ್ನು t ಗೆ dt v1 t0 ಬರೆಯಬಹುದು ಇದು ಕೆಪಾಸಿಟರ್ 1 ಆಗಿದೆ ಅಂತೆಯೇ ಕೆಪಾಸಿಟರ್ 2ಗೆ ಇದು 1C2 t0 ರಿಂದt it dt v2 t0 ಆಗಿದೆ ಆದ್ದರಿಂದ ಅದೇ ರೀತಿ n ನೇ ಕೆಪಾಸಿಟರ್ಗೆ 1CN t0 t it dt t n t0 ಈಗ ಒಂದು 1C1 ಎಂಬ ಪದದಲ್ಲಿ t0 ರಿಂದ it dt ಎಂಬ ಪದವನ್ನು ಅದಕ್ಕೆ ಸಂಗ್ರಹಿಸುತ್ತಾರೆ ಆದ್ದರಿಂದ 1C1 1C2 ರಿಂದ 1CN t0 ನಿಂದ t it dt v1 t0 v2 t0 ವರೆಗೆ vn t0 ಎಂಬುದಾಗಿದೆ ಸ್ಲೈಡ್ ಸಮಯ ಅನ್ನು 1Ceq ಎಂದು ಬರೆಯಬಹುದು ಇದರರ್ಥ Ceq ಸಮಾನ t0 ಗೆ t it dt vt0 ಇದು ಸಮೀಕರಣ 14 ಈಗ vt0 v1 t0 v2 t0 vn t0 ಏನೇ ಇರಲಿ ಏಕೆಂದರೆ ಸರ್ಕ್ಯೂಟ್ ಈ ರೀತಿಯಾಗಿರುತ್ತದೆ ಇದು ಸರ್ಕ್ಯೂಟ್ ಎಲ್ಲಾ ಆರಂಭಿಕ t t0 ನಲ್ಲಿ ಪ್ರಾರಂಭವಾಗುತ್ತದೆ ಅದು v1 t0 v2 t0 v1 t0 ಮತ್ತು ಇದರರ್ಥ vt0 ಇಲ್ಲಿ v1 t0 v2 t0 ನ ಸಮ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಅದು vt0 ಆದ್ದರಿಂದ ಈ ಎಲ್ಲಾ ವಿಷಯಗಳು ಸ್ಲೈಡ್ ಸಮಯ ಅನ್ನು ಈ ಸಮೀಕರಣ 14 ರೊಂದಿಗೆ ಹೋಲಿಸಿದರೆ ಅಂದರೆ 1Ceq 1C1 1C2 ವರೆಗೆ 1CN ವರೆಗೆ ಪರಸ್ಪರ ಸಂಬಂಧದ ಸಾರಾಂಶವಾಗಿದೆ ಇಲ್ಲಿ ಪ್ರತಿರೋಧಗಳು ಸಮಾನಾಂತರವಾಗಿದೆ ಆದರೆ ಕೆಪಾಸಿಟರ್ ಸರಣಿಯಲ್ಲಿರುವಾಗ ಆ ಲೆಕ್ಕಾಚಾರವು ಸ್ಲೈಡ್ ಸಮಯ ಸಮಾನಾಂತರ ಪ್ರತಿರೋಧಕವನ್ನು ಸಮನಾಗಿ ಸಂಯೋಜನೆ ಮಾಡಿದಾಗ ಸಮಾನಾಂತರ ಪ್ರತಿರೋಧಕಅದೇ ರೀತಿ ಕೆಪಾಸಿಟರ್ನ ಸಮಾನಾಂತರ ಸಂಪರ್ಕವನ್ನು ಸ್ಲೈಡ್ ಸಮಯ ಸರಣಿ ಪ್ರತಿರೋಧಕಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದೆ ಇಲ್ಲಿ ಸರಣಿ ಕೆಪಾಸಿಟರ್ಗೆ ಸಮಾನ ಸರ್ಕ್ಯೂಟ್ ಅನ್ನು ನೀಡುತ್ತದೆ ಸರಣಿಯಲ್ಲಿನ ಕೆಪಾಸಿಟರ್ಗಳು ಸಮಾನಾಂತರವಾಗಿ ಒಂದೇ ರೀತಿಯ ಪ್ರತಿರೋಧವನ್ನು ಸಂಯೋಜಿಸುತ್ತವೆ ಅದೇ ರೀತಿ ಕೆಪಾಸಿಟರ್ಗೆ ಸಮಾನಾಂತರವಾಗಿ ಸಮಾನವಾದ ಪ್ರತಿರೋಧವು ಸರಣಿಯಲ್ಲಿರುವಾಗ ಅದೇ ರೀತಿಯಲ್ಲಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಸ್ಲೈಡ್ ಸಮಯ ಇಲ್ಲಿ ಕೆಪಾಸಿಟರ್ C1 C2 C3 ನಂತರ CN ಮತ್ತು ಈ ಕೆಪಾಸಿಟರ್ Cequivalent ಆಗಿದೆ ಆದ್ದರಿಂದ ಕೆಪಾಸಿಟರ್ಗಳು ಸರಣಿಯಲ್ಲಿದ್ದಾಗ 1Ceq ಅದು 1C1 1C2 1C3 1CN ಅದರ್ ಪ್ರಕಾರ ಇದು ಪ್ರತಿರೋಧಕ ಸಮಾನಾಂತರಇದು ಕೆಪಾಸಿಟರ್ ಸರಣಿಯಲ್ಲಿರುವಾಗ ಅದೇ ರೀತಿಯಲ್ಲಿ ಲೆಕ್ಕಾಚಾರ ಮಾಡುವುದು ಆದ್ದರಿಂದ ಈ ಕೆಪಾಸಿಟರ್ ಇದು Ceq ಮತ್ತು 1Ceq ಇದು C1 C2 C3 ಮತ್ತು ಸ್ಲೈಡ್ ಸಮಯ Ceq ಅನ್ನು ಲೆಕ್ಕಹಾಕಬಹುದು ಇದು ಸ್ಲೈಡ್ ಸಮಯವು Rs ಸೀರೀಸ್ ಸಂಪರ್ಕವಾಗಿದೆ ಈಗ ಕೆಪಾಸಿಟರ್ಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿದರೆ ಅದು ಸರಣಿಯಲ್ಲಿ ರೆಸಿಸ್ಟರ್ಗಳಂತೆಯೇ ಸಂಪರ್ಕಗೊಂಡಿರುತ್ತದೆ ಈ ಸಂದರ್ಭದಲ್ಲಿ ವಿದ್ಯುತ್ ಮೂಲವನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಕೇವಲ ವಿಶ್ಲೇಷಣೆಗಾಗಿ C1 C2 ರಿಂದ CN ಕೆಪಾಸಿಟರ್ಗಳವರೆಗೆ ಸಮಾನಾಂತರವಾಗಿ ಮತ್ತು ವೋಲ್ಟೇಜ್ v ಆದ್ದರಿಂದ ಅವೆಲ್ಲವೂ ಸಮಾನಾಂತರ ಆಗಿರುತ್ತವೆ ಆದ್ದರಿಂದ ವೋಲ್ಟ್ C1 C2 C3 ಅನ್ನು ವೋಲ್ಟೇಜ್ v ನೀಡಲಾಗುತ್ತದೆ ಏಕೆಂದರೆ ಎಲ್ಲವೂ ಸಮಾನಾಂತರವಾಗಿರುತ್ತವೆ ಆದ್ದರಿಂದವೋಲ್ಟೇಜ್ ಒಂದೇ ಆಗಿರುತ್ತದೆ ಮತ್ತು Ceq ಇದು ಸಮಾನ ಸಮಾನಾಂತರ ಸಂಪರ್ಕವಾಗಿದೆ ಆದ್ದರಿಂದ ಗಣಿತಶಾಸ್ತ್ರದ ಪ್ರಕಾರ i ಈ ಕರೆಂಟ್ i i i1 i2 ರಿಂದ iN ವರೆಗೆ ಆದ್ದರಿಂದ ಈ ಕರೆಂಟ್ i i1 i2 ರಿಂದ iN ವರೆಗೆ ಮತ್ತು i1 C1 dvdt ಏಕೆಂದರೆ C2 ನಲ್ಲಿ ವೋಲ್ಟೇಜ್ ಸಮಾನಾಂತರವಾಗಿ ಇಳಿಯುತ್ತದೆ ಆದ್ದರಿಂದ ಎಲ್ಲಾ ಕೆಪಾಸಿಟರ್ಗಳಲ್ಲಿ ವೋಲ್ಟೇಜ್ v ಒಂದೇ ಆಗಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇದು C1 dvdt C2 dvdt ರಿಂದ CN dvdt ರವರೆಗೆ ಆಗಿರುತ್ತದೆ ಈಗ I C1 C2 ರಿಂದ CN dvdt ವರೆಗೆ ಅಥವಾ i Ceq dvdt ಎಂದು ಬರೆಯಬಹುದು ಅಂದರೆ Ceq C1 C2 ರಿಂದ CN ವರೆಗೆ ಅದನ್ನು ಒಟ್ಟುಗೂಡಿಸುತ್ತದೆ ಅಂದರೆ ಪ್ರತಿರೋಧಕವು ಸರಣಿಯಲ್ಲಿದ್ದಾಗ r 1 r 2 ಅನ್ನು r n ವರೆಗೆ ಒಟ್ಟುಗೂಡಿಸುತ್ತದೆ ಆ ಸಮಯದಲ್ಲಿ ಕೆಪಾಸಿಟರ್ಗಳು ಸಮಾನಾಂತರವಾಗಿರುವಾಗ ಅವುಗಳ ಮೌಲ್ಯವು ಆ ವಿಷಯವನ್ನು ಒಟ್ಟುಗೂಡಿಸುತ್ತದೆ ಈಗ ಸ್ಲೈಡ್ ಸಮಯ ಕೆಪಾಸಿಟರ್ಗಳ ಸಮಾನಾಂತರವು ಸಂದರ್ಭದಲ್ಲಿ ಸರಣಿಯಲ್ಲಿನ ಪ್ರತಿರೋಧವನ್ನು ಸಂಕಲನ ಮಾಡುವ ರೀತಿಯಲ್ಲಿ ಅವುಗಳನ್ನು ಸೇರಿಸಬಹುದು ಆದ್ದರಿಂದ ಕೆಪಾಸಿಟರ್ಗಳು ಸಮಾನಾಂತರವಾಗಿ ಸರಣಿಯಲ್ಲಿನ ಪ್ರತಿರೋಧಕದಂತೆಯೇ ಸಂಯೋಜಿಸುತ್ತವೆ ಆದ್ದರಿಂದ ಇಲ್ಲಿ ಸಮಾನ ಸರ್ಕ್ಯೂಟ್ Ceq C1 C2 C3 ರಿಂದ CN ವರೆಗೆ ಆಗಿದೆ ಆದ್ದರಿಂದ ಈ ಉದಾಹರಣೆಯು ಟರ್ಮಿನಲ್ಗಳು 1 ಮತ್ತು 2 ರ ನಡುವೆ ಕಂಡುಬರುವ ಸಮಾನ ಕೆಪಾಸಿಟನ್ಸ್ ಇದು ಸಮಾನ ಕೆಪಾಸಿಟರ್ ಲೋಡ್equivalent capacitor load ಅನ್ನು ಕಂಡುಹಿಡಿಯಲು ಕಂಡುಕೊಳ್ಳುತ್ತದೆ ಸರಣಿ ಸರ್ಕ್ಯೂಟ್ನಲ್ಲಿನರುವ ಕೆಪಾಸಿಟರ್ಗಳು 5 ಮೈಕ್ರೊಫರಡ್ ಮತ್ತು 20 ಮೈಕ್ರೋಫರಾಡ್ ಇದರರ್ಥ ಪ್ರತಿರೋಧಕಗಳು ಸಮಾನಾಂತರವಾಗಿರುವಾಗ ಅದನ್ನು ಸಂಯೋಜಿಸಲು ತೆಗೆದುಕೊಳ್ಳುವ ಸಮಯ ಒಂದೇ ಆಗಿದೆ ಆದ್ದರಿಂದ ಇದು ಸಮಾನವಾಗಿರುತ್ತದೆ 5 20 ಅನ್ನು 5 20 ರಿಂದ ಭಾಗಿಸಲಾಗುತ್ತದೆ ಏಕೆಂದರೆ ಈ 2 ಸರಣಿ ಮೈಕ್ರೊಫರಾಡ್ನಲ್ಲಿವೆ ಆದ್ದರಿಂದ ಇದು ಮೂಲತಃ 100 ಮತ್ತು 25 ಆಗಿರುತ್ತದೆ ಆದ್ದರಿಂದ ಇದು 4 ಮೈಕ್ರೋಫರಾಡ್ ಆಗುತ್ತದೆ ಆದ್ದರಿಂದ ಸಮಾನ 4 ಮೈಕ್ರೊಫರಡ್ ಆಗಿರುತ್ತದೆ ಈ 4 ಮೈಕ್ರೋಫರಡ್ ನಂತರ 6 ಮೈಕ್ರೋಫರಡ್ ಮತ್ತು 20 ಮೈಕ್ರೋಫರಡ್ ಸಮಾನಾಂತರವಾಗಿ ಎಂದರೆ ಕೇವಲ ಸಮಾನಾಂತರ ಸಂಯೋಜನೆಯಾಗಿದೆ ಆದ್ದರಿಂದ ಈ 4 ಮೈಕ್ರೊ ಫರಾಡ್ಗೆ ಸಮನಾಗಿರುತ್ತದೆ ಆದ್ದರಿಂದ ಇದು 4 6 20 ಮೈಕ್ರೋಫರಡ್ ಆಗಿದ್ದು ಅದು 30 ಮೈಕ್ರೋಫ್ಯಾರಡ್ ಆಗಿದೆ ಇದರೊಂದಿಗೆ ಈ 60 ಮತ್ತು 30 ಮತ್ತೆ ಇಲ್ಲಿ ಸರಣಿಯಲ್ಲಿ ಸಂಯೋಜಿಸಿದೆ ಆದ್ದರಿಂದ ಸಮಾನಾಂತರ ಸಂಯೋಜನೆಯಂತೆ ಹೋಗಲು ಆದ್ದರಿಂದ ಇದು 30 ಮೈಕ್ರೋ ಫ್ಯಾರಡ್ಗಳಾಗಿರುತ್ತದೆ ಮತ್ತು ಮತ್ತೆ ಅದು 60 ಮತ್ತು 30 ಸಮಾನಾಂತರವಾಗಿ ಅದನ್ನು ಸೇರಿಸಲು ಮಾಡುತ್ತದೆ ಏಕೆಂದರೆ ಅವು ಸರಣಿಯಲ್ಲಿವೆ ಆದ್ದರಿಂದ ಆ ಸಮಯದಲ್ಲಿ ಅದು 60 30 ರಿಂದ 60 30 ಆಗಿರುತ್ತದೆ ಅದು 90 ಆಗಿದೆ ಅಂದರೆ ಅದು 20 ಮೈಕ್ರೊಫರಡ್ ಸಮಾನವಾಗಿರುತ್ತದೆ Ceq ಇದು 20 ಮೈಕ್ರೊಫರಡ್ ಆಗಿರುತ್ತದೆ ಅದು ಉತ್ತರವಾಗಿರುತ್ತದೆ ಆದ್ದರಿಂದಸ್ಲೈಡ್ ಸಮಯ ಈ 20 ಮತ್ತು 5 ಸಮಾನಾಂತರ ಸರಣಿಯಲ್ಲಿವೆ ಆದ್ದರಿಂದ ಇದು 4 ಮೈಕ್ರೋಫರಡ್ ಆಗಿರುತ್ತದೆ ಈಗ 4 ಮೈಕ್ರೋಫರಡ್ 6 ಮೈಕ್ರೊಫರಾಡ್ ಮತ್ತು 20 ಮೈಕ್ರೊಫರಾಡ್ ಕೆಪಾಸಿಟರ್ಗೆ ಸಮಾನಾಂತರವಾಗಿದೆ ಮತ್ತು ಅವುಗಳ ಸಂಯೋಜನೆಯು 30 ಮೈಕ್ರೊಫ್ಯಾರಡ್ ಆಗಿರುತ್ತದೆ ಈಗ 30 ಮೈಕ್ರೊಫರಾಡ್ ಕೆಪಾಸಿಟರ್ ಸರಣಿಯಲ್ಲಿ 60 ಮೈಕ್ರೊಫ್ಯಾರಡ್ ಕೆಪಾಸಿಟರ್ ಅನ್ನು ಹೊಂದಿದೆ ಆದ್ದರಿಂದ ಮತ್ತೆ ಸ್ಲೈಡ್ ಸಮಯ ಸರಣಿಯಲ್ಲಿ ಇದೆ ಎಂದರೆ ಅದು ಸಮಾನಾಂತರವಾಗಿ ಕಂಡುಹಿಡಿಯುವುದು ಕೆಪಾಸಿಟರ್ಗಾಗಿ ಒಂದೇ ಆಗಿದೆ ಆದ್ದರಿಂದ 30 60 ಬೈ 30 60 ಆದ್ದರಿಂದ 20 ಮೈಕ್ರೋಫರಾಡ್ ಆಗಿದೆ ಮುಂದಿನದು ಇನ್ನೊಂದು ಉದಾಹರಣೆ ಚಿತ್ರ 14 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ ಪ್ರತಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಅನ್ನು ನಿರ್ಧರಿಸಲು ಮತ್ತೊಂದು ಉದಾಹರಣೆಯಾಗಿದೆ ಆದ್ದರಿಂದ ಇದು ಸರ್ಕ್ಯೂಟ್ಗೆ 300 ವೋಲ್ಟ್ ನೀಡಲಾಗಿದೆ ಇದು v1 v2 ಈ ವೋಲ್ಟೇಜ್ v1 ಮತ್ತು v 4 ಎಲ್ಲಾ ಕೆಪಾಸಿಟರ್ ಮೌಲ್ಯಕ್ಕೆ 20 ಮೈಕ್ರೋಫ್ಯಾರಡ್ 30 ಮೈಕ್ರೋಫರಡ್ 40 ಮೈಕ್ರೋಫರಡ್ ನೀಡಲಾಗುತ್ತದೆ ಮತ್ತು ಮತ್ತೆ ಇಲ್ಲಿ 20 ಮೈಕ್ರೊಫ್ಯಾರಡ್ ಈ ಲೂಪ್ ಆಗಿದೆ ಈ 20 ಮತ್ತು 40 ಅವು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಆ 40 ಮತ್ತು 20 ಮೈಕ್ರೋಫರಾಡ್ ಯಾವಾಗ ಸಮಾನಾಂತರವಾಗಿರುತ್ತದೆಅವಾಗ ಅವುಗಳನ್ನು 40 20 ಆದ್ದರಿಂದ ಇದು 60 ಮೈಕ್ರೋಫರಾಡ್ ಆಗಿದೆ ನಂತರ 60 30 ಮತ್ತು 20 ಸರಣಿಯಲ್ಲಿವೆ ಇವು ಮೊದಲು ಸಮಾನಾಂತರವಾಗಿರುತ್ತವೆ ಮತ್ತು ಸ್ಲೈಡ್ ಸಮಯವು ಅವುಗಳನ್ನು 40 20 60 ಮೈಕ್ರೊಫರಾಡ್ ಅನ್ನು ಸೇರಿಸುತ್ತದೆ ಮತ್ತು ನಂತರ 60 30 ಮತ್ತು 20 ಸರಣಿಯಲ್ಲಿರುತ್ತವೆ ಆ Ceq 1C1 1C2 1C3 ಸಮಾನವಾಗಿರುತ್ತದೆ ಅದು ಸ್ಲೈಡ್ ಟೈಮ್ 10 ಮೈಕ್ರೊ ಫರಾಡ್ ಅನ್ನು ನೀಡುತ್ತದೆ ಏಕೆಂದರೆ ಇಲ್ಲಿ ಈ 2 ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಅವುಗಳು ಸಮಾನ 40 20 60 ಮೈಕ್ರೋಫರಾಡ್ ಈಗ 20 30 ಮತ್ತು 60 ಸ್ಲೈಡ್ ಸಮಯ ಇಲ್ಲಿ ಸರಣಿಯಲ್ಲಿ ಸಂಯೋಜಿಸುತ್ತಾರೆ ಅಂದರೆ1Ceq ಎಂಬುದು 120 130 160 ಇದರರ್ಥ Ceq 120 ಇದು ಓದಬಲ್ಲ ಸ್ಲೈಡ್ ಸಮಯ ಎಂದು ಭಾವಿಸುತ್ತೇನೆ ಸರ್ಕ್ಯೂಟ್ನಲ್ಲಿ 160 ಯ ಪವರ್ 1 ಅದಕ್ಕಾಗಿಯೇ ಪರಸ್ಪರ 1 ನೀಡಲಾಗಿದೆ ಅದಕ್ಕಾಗಿಯೇ ಸ್ಲೈಡ್ ಟೈಮ್ 10 ಮೈಕ್ರೋಫ್ಯಾರಡ್ ಅನ್ನು ಪಡೆಯುತ್ತದೆ ಈಗ ಒಟ್ಟು ಚಾರ್ಜ್ q Ceq v ಏಕೆಂದರೆ ಇದು Ceq ಮತ್ತು ಒಟ್ಟು ಚಾರ್ಜ್ q Ceq v ಆಗಿರುತ್ತದೆ v ಗೆ 300 ವೋಲ್ಟ್ ನೀಡಲಾಗುತ್ತದೆ ಮತ್ತು ಇದು 10 ಮೈಕ್ರೋಫರಾಡ್ ಆಗಿದೆ ಆದ್ದರಿಂದ 10 10 ರ ಪವರ್ 6 ಫರಾಡ್ 300 ಕೂಲಂಬ್ ಆದ್ದರಿಂದ 3 10 2ರ ಪವರ್ 3 ಕೂಲಂಬ್ ಅಂದರೆ q ಎಂಬುದು ಒಟ್ಟು ಚಾರ್ಜ್ ಆಗಿದೆ ಈಗ ಇದು 20 ಮೈಕ್ರೋಫರಡ್ ಮತ್ತು 30 ಮೈಕ್ರೊಫರಾಡ್ ಕೆಪಾಸಿಟರ್ ಮೇಲಿನ ಚಾರ್ಜ್ ಆಗಿದೆ ಏಕೆಂದರೆ ಅವು 300 ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿವೆ ಆದ್ದರಿಂದ ಈ ಒಟ್ಟು ಚಾರ್ಜ್ q ಅದನ್ನು ತೆರವುಗೊಳಿಸಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ 20 ಮೈಕ್ರೊಫರಾಡ್ ಮತ್ತು 30 ಮೈಕ್ರೊಫರಾಡ್ ಕೆಪಾಸಿಟರ್ಗಳು ಸರಣಿಯಲ್ಲಿವೆ 20 ಮತ್ತು 30 ಮೈಕ್ರೊಫರಡ್ ಕೆಪಾಸಿಟರ್ಗಳು ಸರಣಿಯಲ್ಲಿವೆ ವಾಸ್ತವವಾಗಿ ಅದು ಕಂಡುಹಿಡಿದ ಮೊತ್ತವು ಮೂಲತಃ ಒಟ್ಟು ಚಾರ್ಜ್ನ ಸಮಾನ ಕೆಪಾಸಿಟರ್ನಿಂದ ಆದರೆ 20 ಮತ್ತು 30 ಮೈಕ್ರೊಫರಾಡ್ ಕೆಪಾಸಿಟರ್ ಸರಣಿಯಲ್ಲಿ ಸಂಯೋಜಿಸಿದೆ ಆದ್ದರಿಂದ ಸ್ಲೈಡ್ ಟೈಮ್ ಇದು 20 ರಂದು ಚಾರ್ಜ್ ಆಗಿರುತ್ತದೆ ಮತ್ತು ಇದು ನಿಜವಾಗಿ ಇದು ಚಾರ್ಜ್ 20 ಮೈಕ್ರೋಫ್ಯಾರಡ್ ಮತ್ತು 30 ಮೈಕ್ರೊಫ್ಯಾರಡ್ ಕೆಪಾಸಿಟರ್ ಇರುತ್ತದೆ ಏಕೆಂದರೆ ಅವು 300 ವೋಲ್ಟ್ ಮೂಲ ಸೂತ್ರ q cv ಯೊಂದಿಗೆ ಸರಣಿಯಲ್ಲಿದೆ ಆದ್ದರಿಂದ v1 q C1 ಆಗಿರುತ್ತದೆ ಆದ್ದರಿಂದ ಸ್ಲೈಡ್ ಟೈಮ್ ಇದನ್ನು ಪಡೆದುಕೊಂಡಿದೆ ಆದ್ದರಿಂದ ಇದು 150 ವೋಲ್ಟ್ ಮತ್ತು v2 qC2 ಆಗಿರುತ್ತದೆ ಆದ್ದರಿಂದ ಇದು 100 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಸ್ಲೈಡ್ ಟೈಮ್ ಕ್ರಮವಾಗಿ ಇರುವ v1 ಮತ್ತು v2 150 ಮತ್ತು 100 ವೋಲ್ಟ್ ದೊರೆತಿದೆKVL ಅನ್ನು ಸಹ ಅನ್ವಯಿಸಿ ಸುಲಭವಾಗಿ v1 ಮತ್ತು v 4 ಅನ್ನು ಕಂಡುಹಿಡಿಯಿರಿ ಆದ್ದರಿಂದ KVL ಅನ್ನು ಅನ್ವಯಿಸುವುದನ್ನು ಗಮನಿಸಿ ಆದ್ದರಿಂದ ಈಗ ಈ ಸಮೀಕರಣದಲ್ಲಿ ಸ್ಲೈಡ್ ಟೈಮ್ KVL ಅನ್ನು ಈ ಸರ್ಕ್ಯೂಟ್ನಲ್ಲಿ ಉಪಯೋಗಿಸಿ ಈ ಸಮೀಕರಣದಲ್ಲಿ ಅದು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ಆದ್ದರಿಂದ ಇದು v1 v2 v1 300 0 ಆಗಿರುತ್ತದೆ ಅಂದರೆ v1 300 v1 v2 ಇದು v1 v2 ಮತ್ತು ಈ 2 ಕೆಪಾಸಿಟರ್ಗಳು ಸಮಾನಾಂತರವಾಗಿರುತ್ತವೆ ಅಂದರೆ v1 v 4 ಏಕೆಂದರೆ ಈ vs ಇದು 2 ಸಮಾನಾಂತರವಾಗಿರುತ್ತದೆ ಆ ಲೆಕ್ಕಕ್ಕೆ ಹೋದರೆ ಅದು 300 ಆಗಿರುತ್ತದೆ ಆದ್ದರಿಂದ 50 ಇಲ್ಲಿ ಸ್ಲೈಡ್ ಟೈಮ್ ಇದು 50 ವೋಲ್ಟ್ v1 an v1 C3 and c 4 ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಅದೇ ವೋಲ್ಟೇಜ್ v1 v 4 50 ವೋಲ್ಟ್ ಆಗಿದೆ ಆದ್ದರಿಂದ ಮುಂದಿನದು ಮೊದಲು ಚಿತ್ರ 15 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ ಅನ್ನು ಪರಿಗಣಿಸಿದಾಗ t0 t 0 ಕೆಪಾಸಿಟರ್ C1 ಅನ್ನು ವೋಲ್ಟೇಜ್ v1 100 ವೋಲ್ಟ್ಗೆ ಹೇಗೆ ಚಾರ್ಜ್ ಮಾಡಲಾಗುತ್ತದೆ ಮತ್ತು ಇತರ ಕೆಪಾಸಿಟರ್ಗೆ v2 0 ಚಾರ್ಜ್ ಆಗುವುದಿಲ್ಲ t 0 ನಲ್ಲಿ ಸ್ವಿಚ್ ಮುಚ್ಚುವ ಮೊದಲು ಮತ್ತು ನಂತರ ಎರಡೂ ವಿದಾನದಲ್ಲೂ ಕೆಪಾಸಿಟರ್ ಸಂಗ್ರಹಿಸಿದ ಒಟ್ಟು ಶಕ್ತಿಯನ್ನು ಲೆಕ್ಕಾಚಾರ ಮಾಡುತ್ತದೆ ಆದ್ದರಿಂದ ಈ ಚಿತ್ರದಲ್ಲಿ ಸ್ವಿಚ್ ಅನ್ನು ಮುಚ್ಚುವ ಮೊದಲು ಈ ವೋಲ್ಟೇಜ್ v1 ಇಲ್ಲಿ ಸ್ಲೈಡ್ ಟೈಮ್ 100 ವೋಲ್ಟ್ ಮತ್ತು v2 0 ವೋಲ್ಟ್ ಕೆಪಾಸಿಟರ್ ಆಗಿದ್ದು ಇದು ಚಾರ್ಜ್ ಆಗುವುದಿಲ್ಲ ಆದ್ದರಿಂದಸ್ಲೈಡ್ ಟೈಮ್ ಸ್ವಿಚ್ ಅನ್ನು ಮುಚ್ಚುವ ಮೊದಲು ಒಟ್ಟು ಶಕ್ತಿ ಮತ್ತು ಸ್ವಿಚ್ ಅನ್ನು ಮುಚ್ಚಿದ ನಂತರದ ಒಟ್ಟು ಮೊತ್ತ ಲೆಕ್ಕಹಾಕಲು ಉಪಯೋಗಿಸುತ್ತಾರೆ ಆದ್ದರಿಂದ ಪ್ರಶ್ನೆಯೆಂದರೆ ಮೊದಲು ಸ್ಲೈಡ್ ಟೈಮ್ ಈ 1 ಮೈಕ್ರೋಫ್ಯಾರಡ್ ಎರಡೂ 1 ಮೈಕ್ರೊಫ್ಯಾರಡ್ ಆದರೆ ಇಲ್ಲಿ v1 ವೋಲ್ಟೇಜ್ ಅನ್ನು ಸ್ವಿಚ್ ಮುಚ್ಚುವ ಮೊದಲು ಅದು 100 ವೋಲ್ಟ್ ನೀಡಲಾಗುತ್ತದೆ ಆದರೆ ಇಲ್ಲಿv2 0 ಆದ್ದರಿಂದ ಇದು ಅರ್ಧ C1 v1 2 ಅದು ಅರ್ಧ 1ರ ಪವರ್ 6 100 2 ಏಕೆಂದರೆ v1 ಅನ್ನು 100 ನೀಡಲಾಗಿದೆ ಮತ್ತು ಇಲ್ಲಿ 100 ವೋಲ್ಟ್ ಎಂದು v1 ಅನ್ನು ನೀಡಲಾಗುತ್ತದೆ ಮತ್ತು ಇಲ್ಲಿ ಅದು 0 ಆಗಿರುತ್ತದೆ ಆದ್ದರಿಂದ ಇದಕ್ಕೆ ಮೊದಲು ಆರಂಭಿಕ ಶಕ್ತಿ ಮತ್ತು ಸ್ವಿಚ್ ಅರ್ಧವನ್ನು ಮುಚ್ಚುವ ಮೊದಲು C1 v1 2 ಆದ್ದರಿಂದ ಅದು 5 10 ರ ಪವರ್ 3 ಜೌಲ್ ಆಗಿದೆ ಮತ್ತು ಎರಡನೇ ಕೇಸ್ ವೋಲ್ಟೇಜ್ v2 0 ಆಗಿತ್ತು ಆದ್ದರಿಂದ ಅರ್ಧ C2 v22 0 ಆದ್ದರಿಂದ ನೇರವಾಗಿ ಅದನ್ನು 0 ಎಂದು ಬರೆಯುತ್ತಿದ್ದಾರೆ ಆದ್ದರಿಂದ ಒಟ್ಟು ಶಕ್ತಿ w w 1 w 2 ಅದು ಶಕ್ತಿಗೆ 5 10 ರ ಪವರ್ 3 ಜೌಲ್ ಇದು ಮೌಲ್ಯವಾಗಿದೆ ಈಗ ವೋಲ್ಟೇಜ್ ಅನ್ನು ಕಂಡುಹಿಡಿಯಲು ಈಗ ವಿಷಯ ಈಗ ಸ್ವಿಚ್ ಮುಚ್ಚಿದ ನಂತರ ವೋಲ್ಟೇಜ್ ಮತ್ತು ಸಂಗ್ರಹಿಸಿದ ಶಕ್ತಿಯನ್ನು ಕಂಡುಹಿಡಿಯಲು ಸ್ವಿಚ್ ಮುಚ್ಚಿದಾಗ ಮೇಲಿನ ಪ್ಲೇಟ್ನಲ್ಲಿನ ಒಟ್ಟು ಚಾರ್ಜ್ ಬದಲಾಗುವುದಿಲ್ಲ ಎಂಬ ಅಂಶವನ್ನು ಬಳಸಿಕೊಳ್ಳುತ್ತದೆ ವಾಸ್ತವವಾಗಿ ಇದು ನಿಜ ಏಕೆಂದರೆ ಸರ್ಕ್ಯೂಟ್ನ ಮೇಲಿನ ಭಾಗವನ್ನು ಬಿಡಲು ಚಾರ್ಜ್ಗೆ ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಸ್ವಿಚ್ ಮುಚ್ಚಿದಾಗ ಸ್ಲೈಡ್ ಟೈಮ್ ಮೇಲಿನ ಪ್ಲೇಟ್ಗಳಲ್ಲಿನ ಒಟ್ಟು ಚಾರ್ಜ್ ಅನ್ನು ಬದಲಾಯಿಸುವುದಿಲ್ಲ ಆದ್ದರಿಂದ ವಾಸ್ತವವಾಗಿ ಇದು ನಿಜ ಏಕೆಂದರೆ ಸರ್ಕ್ಯೂಟ್ನ ಮೇಲಿನ ಭಾಗವನ್ನು ಬಿಡಲು ಚಾರ್ಜ್ ಯಾವುದೇ ಮಾರ್ಗವಿಲ್ಲ ಈಗ t0 ಗೆ ಮೊದಲು ಮೇಲಿನ ಪ್ಲೇಟ್ C1 ನಲ್ಲಿ ಸಂಗ್ರಹವಾಗಿರುವ ಚಾರ್ಜ್ ಅನ್ನು q 1 C1 v1 ನಿಂದ ನೀಡಲಾಗುತ್ತದೆ ಅದು C1 1 ಮೈಕ್ರೋ ಫರಾಡ್ ಆಗಿದೆ ಆದ್ದರಿಂದ 1 10ರ ಪವರ್ 6 100 ಅಂದರೆ 100 ಮೈಕ್ರೊ ಕೂಲಂಬ್ ಇದು ಮೇಲಿನ ಫಲಕಗಳಾದ C1 ನಲ್ಲಿ ಸಂಗ್ರಹವಾಗಿರುವ ಚಾರ್ಜ್ ಆಗಿದೆ ಅದೇ ರೀತಿ q 2 ಗೆ C2 0 ನಲ್ಲಿನ ಚಾರ್ಜ್ C2 ವಾಸ್ತವವಾಗಿ 0 ಆದ್ದರಿಂದ C2 ನಲ್ಲಿ C2 0 ಆರಂಭಿಕ ಚಾರ್ಜ್ ಬರೆಯಬಾರದು ಆದ್ದರಿಂದ ಇಲ್ಲದಿದ್ದರೆ ಅದು ವಿಭಿನ್ನ ಅರ್ಥವನ್ನು ಹೊಂದಿರುತ್ತದೆ ಆದ್ದರಿಂದ ಆದ್ದರಿಂದ q 2 0 ಹೀಗೆ ಸ್ವಿಚ್ ಮುಚ್ಚಿದ ನಂತರ ಸಮಾನ ಕೆಪಾಸಿಟನ್ಸ್ನಲ್ಲಿನ ಚಾರ್ಜ್ ಅದು q 1 ಆಗಿರುತ್ತದೆ ಅದು q 1 q 2 ಮತ್ತು ಅದು 100 ಮೈಕ್ರೋ ಕೂಲಂಬ್ ಆಗಿದೆ ಆದ್ದರಿಂದ ಇದರರ್ಥ ಇದು 100 ಮೈಕ್ರೋ ಕೂಲಂಬ್ ಆಗಿದೆ ಸ್ವಿಚ್ ಮುಚ್ಚಿದ ನಂತರ ಗಮನಿಸಿದಾಗ ಈಗಲೂ ಕೆಪಾಸಿಟರ್ಗಳು ಸಮಾನಾಂತರವಾಗಿರುತ್ತವೆ ಸ್ವಿಚ್ ಮುಚ್ಚಿದಾಗ ಈ C1 ಮತ್ತು C2 ಸಮಾನಾಂತರವಾಗಿರುತ್ತವೆ ಅಂದರೆ ಎರಡೂ ಸಮಾನ ಅಂದರೆ ಅದು C1 C2 ಅದು 2 ಮೈಕ್ರೊಫರಾಡ್ ಆಗುತ್ತದೆ ಏಕೆಂದರೆ ಸ್ವಿಚ್ ಮುಚ್ಚಿದಾಗ ಎರಡೂ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಕೆಪಾಸಿಟರ್ಗಳು ಸಮಾನಾಂತರವಾಗಿರುತ್ತವೆ ಮತ್ತು ಸಮಾನ ಕೆಪಾಸಿಟನ್ಸ್ 2 ಮೈಕ್ರೋಫರಾಡ್ ಆಗಿದೆ ಈಗ ಸಮಾನ ಕೆಪಾಸಿಟನ್ಸ್ನಾದ್ಯಂತ ವೋಲ್ಟೇಜ್ ಈಗ v eq ಎಂಬುದು q eqCeqಆಗಿರುತ್ತದೆ ಆದ್ದರಿಂದ v eq ಮತ್ತು ಅದು 100 ಮೈಕ್ರೋ ಕೂಲಂಬ್ ಮತ್ತು Ceq 2 ಮೈಕ್ರೋಫರಡ್ ಆದ್ದರಿಂದ ಇದು ಮೂಲತಃ 100 ರಿಂದ 2 ಆಗಿದೆ ಏಕೆಂದರೆ ಮೈಕ್ರೊ ಕೂಲಂಬ್ ಮತ್ತು ಅದು ಮೈಕ್ರೋಫರಾಡ್ ಆಗಿದ್ದರೆ ಆದ್ದರಿಂದ ಮೈಕ್ರೊ 10 ರ ಪವರ್ 6 ರದ್ದಾಗುತ್ತದೆ ಆದ್ದರಿಂದ ಇದು 50 ವೋಲ್ಟ್ ಆಗಿರುತ್ತದೆ ಈಗ ಪ್ರಶ್ನೆ ಸಹಜವಾಗಿ ಸ್ವಿಚ್ ಮುಚ್ಚಿದ ನಂತರ v1 v2 v eq ಏಕೆಂದರೆ ಅವು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಎರಡೂ ವೋಲ್ಟೇಜ್ ಸಮಾನವಾಗಿರುತ್ತದೆ ಈಗ ಸಂಗ್ರಹಿಸಲಾದ ಶಕ್ತಿಯನ್ನು ಮುಚ್ಚಿದ ಸ್ವಿಚ್ನೊಂದಿಗೆ ಲೆಕ್ಕಾಚಾರ ಮಾಡಿ ಈಗ ಮುಚ್ಚಿದ ಸ್ವಿಚ್ w 1 ಅರ್ಧ C1 v eq 2 ಆಗಿರುತ್ತದೆ ಅದು ಶಕ್ತಿಗೆ ಅರ್ಧ 10 ರ ಪವರ್ 6 1 10 ರ ಪವರ್ 6 50 2 ಆಗಿರುತ್ತದೆ ಆದ್ದರಿಂದ 1 25 10 ರ ಪವರ್ 3 ಅದು ಜೌಲ್ ಆಗಿದೆ ಅಂತೆಯೇ w 2 ಅರ್ಧ C1 v eq 2 ಅರ್ಧ ಒಂದು 1 10ರ ಪವರ್ 6 50 2 ಅಂದರೆ 1 25 10 ರ ಪವರ್ 3 ಜೌಲ್ ಈಗ ಒಟ್ಟು ಶಕ್ತಿಯು w 1 w 2 ಅದು ಶಕ್ತಿಗೆ 2 5 10 ರ ಪವರ್ 3 ಜೌಲ್ ಆಗಿತ್ತು ಅಂದರೆ ಸ್ವಿಚ್ ಮುಚ್ಚುವ ಮೊದಲು ಅದು 5 10 ರ ಪವರ್ 3 ಜೌಲ್ ಆಗಿತ್ತು ಆದರೆ ಸ್ವಿಚ್ ಅನ್ನು ಮುಚ್ಚಿದ ನಂತರ ಅದು 2 5 10 ರ ಪವರ್ 3 ಜೌಲ್ ಬರುತ್ತಿದೆ ಅಂದರೆ ಶಕ್ತಿಯ ಸಮತೋಲನ ಇಲ್ಲ ಅಂದರೆ ಆ ಶಕ್ತಿಯು ಹೋದ ಸ್ಥಳದಲ್ಲಿ ಸುಮಾರು 50 ಪ್ರತಿಶತದಷ್ಟು ಶಕ್ತಿಯು ಕಾಣೆಯಾಗಿದೆ ಆದ್ದರಿಂದ ಇದನ್ನು ಸಮರ್ಥಿಸಲು ಸ್ವಿಚ್ ಮುಚ್ಚಿದ ನಂತರ ಸಂಗ್ರಹಿಸಲಾದ ಶಕ್ತಿಯು ಸ್ವಿಚ್ ಮುಚ್ಚುವ ಮೊದಲು ಮೌಲ್ಯದ ಅರ್ಧದಷ್ಟು ಎಂದು ನೋಡಿದ್ದೇವೆ ಆದ್ದರಿಂದ ಕಾಣೆಯಾದ ಶಕ್ತಿಗೆ ಏನಾಗುತ್ತದೆ ಏಕೆಂದರೆ 50ಪ್ರತಿಶತದಷ್ಟು ಕಾಣೆಯಾಗಿದೆ ಈ ಪ್ರಶ್ನೆಗೆ ಉತ್ತರವೆಂದರೆ ಅದು ಸಮಾನಾಂತರವಾಗಿ ಪರಾವಲಂಬಿ ಇಂಡಕ್ಟನ್ಸ್ನಲ್ಲಿ ಹೀರಲ್ಪಡುತ್ತದೆ ಅದು ಹೀರಲ್ಪಡುವ ಪರಾವಲಂಬಿ ಪ್ರತಿರೋಧವನ್ನು ಹೀರಲ್ಪಡುದಿಲ್ಲ ಇದು ಪರಾವಲಂಬಿ ಪ್ರಚೋದನೆಯಾಗಿದ್ದು ಅದನ್ನು ನಿರ್ಮಿಸುವುದು ಅಸಾಧ್ಯ ಆದ್ದರಿಂದ ಕೆಲವು ಪರಾವಲಂಬಿ ಪರಿಣಾಮಗಳು ಉದಾಹರಣೆಗೆ ಕೆಪಾಸಿಟರ್ನ ಹೆಚ್ಚು ಸಂಪೂರ್ಣ ಸರ್ಕ್ಯೂಟ್ ಮಾದರಿಯಲ್ಲಿ ಈ ರೀತಿ ತೋರಿಸಲಾಗಿದೆ ಇದು C ಆದರೆ ಅದರೊಂದಿಗೆ Rs Ls ಮತ್ತು Rp ಇದೆ ಏಕೆಂದರೆ ಕಂಡಕ್ಟಿಂಗ್ ಫಾಯಿಲ್ಗಳು ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಸ್ಲೈಡ್ ಟೈಮ್ವು ಪ್ರತಿರೋಧವನ್ನು Rs ತೆಗೆದುಕೊಂಡರೆ ಅದು ಕೆಪಾಸಿಟರ್ನ ಪ್ಲೇಟ್ ಅನ್ನು ನಡೆಸಲು ಆಗಿರುತ್ತದೆ ಮತ್ತು ಕೆಪಾಸಿಟರ್ ಮೂಲಕ ಹರಿಯುವ ವಿದ್ಯುತ್ ಕೆಲವು ಕಾಂತಕ್ಷೇತ್ರವನ್ನು ಹೊಂದಿರಬೇಕು ಏಕೆಂದರೆ ಕೆಲವು ಪರಾವಲಂಬಿ ಇಂಡಕ್ಟನ್ಸ್ ಸಹ ಇರುತ್ತದೆ ಆದರೆ ಮೌಲ್ಯವು ತುಂಬಾ ಚಿಕ್ಕದಾಗಿದ್ದರೂ ಮತ್ತು ಅದರ ನಡುವೆ ಯಾವುದೇ ವಸ್ತುವು ಶುದ್ಧ ಅವಾಹಕವಲ್ಲ ಕೆಲವು ವಾಹಕವಾಗಿ ಇರುತ್ತದೆ ಆದ್ದರಿಂದ ಡೈಎಲೆಕ್ಟ್ರಿಕ್ ಸಮಾನಾಂತರ ಫಲಕಗಳ ನಡುವೆ ತೆಗೆದುಕೊಳ್ಳುತ್ತಿದೆ ಆದರೆ ಕೆಲವು ವಾಹಕ ಇರುತ್ತದೆ ಏಕೆಂದರೆ ಕೆಲವು Rp ಇರುತ್ತದೆ ಏಕೆಂದರೆ Rp ಪ್ರತಿರೋಧವು ಈ Rp ತೆಗೆದುಕೊಳ್ಳುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಒಟ್ಟಾರೆಯಾಗಿ ಇಲ್ಲಿ ಒಂದು ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ Ls ಮತ್ತು Rs ಅನ್ನು ನಿರ್ಲಕ್ಷ್ಯ ಮಾಡುತ್ತದೆ ಇಲ್ಲದಿದ್ದರೆ 50 ಪ್ರತಿಶತದಷ್ಟು ಶಕ್ತಿಯು ಕಾಣೆಯಾಗಿದೆ ಎಂದು ವಾಸ್ತವವಾಗಿ ಅದು ಪರಾವಲಂಬಿ ಪ್ರಚೋದನೆಗಳಲ್ಲಿ ಇಲ್ಲಿದೆ ಎಂದು ಕಂಡುಹಿಡಿದಿದೆ ಅಂದರೆ ಅದು ಪರಾವಲಂಬಿ ಪ್ರಚೋದನೆಗಳಲ್ಲಿರುತ್ತದೆ ಮತ್ತು ಅದನ್ನು ಸಂಗ್ರಹಿಸಲಾಗಿದೆ ಅದಕ್ಕಾಗಿಯೇ ಈ ಉದಾಹರಣೆಯನ್ನು ತೆಗೆದುಕೊಳ್ಳಲಾಗಿದೆ ವಾಸ್ತವವಾಗಿ ಇದು ಸಮಾನಾಂತರ ಕೆಪಾಸಿಟರ್ನ ಸಂಪೂರ್ಣ ರೇಖಾಚಿತ್ರವಾಗಿದೆ ಆದರೆ Rs Ls ಮತ್ತು Rp ಅನ್ನು ನಿರ್ಲಕ್ಷಿಸಲಾಗುತ್ತದೆ ಈಗ ಈ ಎಲ್ಲಾ g r ಗಳು ಏನೇ ಹೇಳಿದರೂ ಅದು ಸರಿಯಾಗಿದೆ ಆದ್ದರಿಂದ Rs Ls Rp ಎಂಬುದು ಪರಾವಲಂಬಿ ಅಂಶವಾಗಿದ್ದು ಸರ್ಕ್ಯೂಟ್ ಮಾದರಿಯಲ್ಲಿನ ಪರಾವಲಂಬಿ ಪ್ರಚೋದನೆಯು ಶೇಕಡಾ 50 ರಷ್ಟು ಶಕ್ತಿಯನ್ನು ಕಳೆದುಕೊಂಡಿರಲಿಲ್ಲ ಆ ಶಕ್ತಿಯು ಹೋಗಿದೆ ಆದ್ದರಿಂದ ವೋಲ್ಟೇಜ್ ಪಲ್ಸ್ ಕೆಳಗಿನ ಸಮೀಕರಣದಿಂದ ವಿವರಿಸಿದಾಗ 0 5 ಮೈಕ್ರೊಫರಾಡ್ ಕೆಪಾಸಿಟರ್ನ0 5 microfarad capacitor ಟರ್ಮಿನಲ್ಗಳಲ್ಲಿ ಈ vt 0 ವೋಲ್ಟ್ ಆಗಿದೆ ಏಕೆಂದರೆ t ಇಲ್ಲಿ ನಿಜವಾಗಿಯೂ ಇದು ಕೇವಲ ಒಂದು ನಿಮಿಷವಾಗಿರುತ್ತದೆ ಆದ್ದರಿಂದ 0 ರಿಂದ 1 ಸೆಕೆಂಡಿಗೆ 0 ವೋಲ್ಟ್ ಮತ್ತು 0 ರಿಂದ 1 ಸೆಕೆಂಡ್ಗೆ ಮತ್ತು 4 e ರ ಪವರ್ t ಟು 1 ವೋಲ್ಟ್ 20 ರ ನಡುವೆ 1 ಮತ್ತು ಅನಂತ t 1 ಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಕೆಪಾಸಿಟರ್ ವಿದ್ಯುತ್ ಪವರ್ ಮತ್ತು ಶಕ್ತಿಯ ಅಭಿವ್ಯಕ್ತಿ ಇವುಗಳೆಲ್ಲವನ್ನೂ ಕಂಡುಹಿಡಿಯಲು ಇದು ಈಗ ಒಂದು ಬಿ ಶಕ್ತಿಯನ್ನು ಸಮಯದ ಕಾರ್ಯವಾಗಿ ಸ್ಕೆಚ್ ಮಾಡುತ್ತದೆಸಿ ಎಂಬುದು ಕೆಪಾಸಿಟರ್ನಲ್ಲಿ ಶಕ್ತಿಯನ್ನುಸಂಗ್ರಹಿಸಿದಾಗ ಸಮಯದ ಮಧ್ಯಂತರವನ್ನು ಸೂಚಿಸುತ್ತದೆ 0 ರಿಂದ 1 pdt ಮತ್ತು 1 ರಿಂದ ಅನಂತ pdt ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಿ ಮತ್ತು ಅವುಗಳ ಮಹತ್ವದ ಬಗ್ಗೆ ಕಾಮೆಂಟ್ ಮಾಡಿ